ಬೌದ್ಧಿಕ ಆಸ್ತಿ ಎಂದರೇನು ಬೌದ್ಧಿಕ ಆಸ್ತಿಯು ಸಂಶೋಧನೆಯಿಂದ ಹೊರಹೊಮ್ಮುವ ಮೂಲ ಆಲೋಚನೆಗಳಮತ್ತು ಫಲಿತಾಂಶಗಳಿಗೆ ಸಂಬಂಧಿಸಿರುತ್ತದೆ ಹಾಗೂ ಇದು ಸಾಮಾನ್ಯವಾಗಿ ಕೆಲವು ರೀತಿಯ ನಿರ್ಣಾಯಕ ವ್ಯವಹಾರ ಮಾಹಿತಿಯನ್ನು ಒಳಗೊಂಡಿರುತ್ತದೆ ಬೌದ್ಧಿಕ ಆಸ್ತಿಯು ಮಾನವನ ಸೃಜನಶೀಲತೆಯ ಶ್ರಮದಿಂದ ಹೊರಹೊಮ್ಮುವ ಗುಣಲಕ್ಷಣಗಳನ್ನು ಸೂಚಿಸುತ್ತದೆ ನಾವು ಈಗ ಬೌದ್ಧಿಕ ಆಸ್ತಿಯನ್ನು ಪ್ರಸ್ತಾಪಿಸುತ್ತಿರುವಾಗ ನಾವು ಬೌದ್ಧಿಕ ಆಸ್ತಿಯನ್ನು ನಿರ್ದಿಷ್ಟವಾಗಿ ನಿಜವಾದ ಆಸ್ತಿಯಿಂದ ಭಿನ್ನವಾಗಿ ನಿರೂಪಿಸಲು ಪ್ರಯತ್ನಿಸುತ್ತಿದ್ದೇವೆ ಉದಾಹರಣೆಗೆ ಭೂಮಿ ಅಥವಾ ಲ್ಯಾಪ್ಟಾಪ್ ಅಥವಾ ಪೆನ್ ಇವುಗಳು ನೈಜ ಜಗತ್ತಿನಲ್ಲಿರುವ ಆಸ್ತಿಯ ನಿದರ್ಶನಗಳಾಗಿರುತ್ತವೆ ನೀವು ಅವುಗಳನ್ನು ಮುಟ್ಟಬಹುದು ಮತ್ತು ಭಾವನೆಗಳನ್ನು ಅನುಭವಿಸಬಹುದು ಅವುಗಳು ವಾಸ್ತವದಲ್ಲಿ ಇರುತ್ತವೆ ಅವುಗಳನ್ನು ನೀವು ಅನುಭವಿಸಬಹುದು ಅದಕ್ಕೆ ಗಡಿಗಳಿರುತ್ತವೆ ಬೌದ್ಧಿಕ ಆಸ್ತಿಯ ಗುಣಲಕ್ಷಣಗಳ ಗಡಿಗಳಲ್ಲಿವೆ ಎಂಬುದರ ಬಗ್ಗೆ ಯಾವುದೇ ವಿವಾದಗಳಿಲ್ಲ ಭೂಮಿಯನ್ನು ಅದರ ಗಡಿಗಳಿಂದ ಗೊತ್ತು ಮಾಡಲಾಗುತ್ತದೆ ಪೆನ್ ಎಂಬುದು ಒಂದು ವಸ್ತುವಾಗಿರುತ್ತದೆ ಹಾಗೂ ಅದು ಸಮಯ ಮತ್ತು ಒಂದು ಜಾಗದಲ್ಲಿ ಇರುತ್ತದೆ ಆದ್ದರಿಂದ ನಮಗೆ ಈ ಆಸ್ತಿಯ ಗಡಿಗಳನ್ನು ಕಂಡುಹಿಡಿಯುವಲ್ಲಿ ಸಮಸ್ಯೆಗಳಿಲ್ಲ ಆದರೆ ನಾವು ಬೌದ್ಧಿಕ ಆಸ್ತಿಗೆ ಬಂದಾಗ ನಮಗೆ ಹೊರಗಿನ ಮಿತಿಗಳನ್ನು ಅಥವಾ ಗಡಿಗಳನ್ನು ಅಥವಾ ಬೌದ್ಧಿಕ ಆಸ್ತಿಯ ಖಾಸಗಿ ಜಾಗವನ್ನು ಅರ್ಥೈಸಿಕೊಳ್ಳುವುದರಲ್ಲಿ ನಿರ್ದಿಷ್ಟವಾದ ಸಮಸ್ಯೆಗಳಿವೆ ಈಗ ಬೌದ್ಧಿಕ ಆಸ್ತಿಯು ನಿರ್ದಿಷ್ಟವಾಗಿ ಮಾನವನ ಸೃಜನಶೀಲ ಶ್ರಮದಿಂದ ಹೊರಹೊಮ್ಮುವ ವಿಷಯಗಳನ್ನು ಒಳಗೊಂಡಿರುತ್ತದೆ ಬೌದ್ಧಿಕ ಆಸ್ತಿಯು ಹಲವಾರು ವಿಧಗಳಲ್ಲಿ ಪ್ರಕಟವಾಗುತ್ತದೆ ಉದಾಹರಣೆಗೆ ಆವಿಷ್ಕಾರವನ್ನು ನೀವು ತೆಗೆದುಕೊಂಡರೆ ನೀವು ತೆಗೆದುಕೊಂಡರೆ ಮತ್ತು ಆವಿಷ್ಕಾರವು ಒಂದು ಬೌದ್ಧಿಕ ಆಸ್ತಿಯಾಗಿದ್ದು ಅದನ್ನು ಪೇಟೆಂಟ್ನಿಂದ ರಕ್ಷಿಸಲ್ಪಡಬಹುದು ಅದು ಬೌದ್ಧಿಕ ಆಸ್ತಿ ಹಕ್ಕು ಆಗಿರುತ್ತದೆ ಒಂದು ಸಾಹಿತ್ಯ ಕೃತಿಯು ಪುಸ್ತಕವು ಅಥವಾ ಪದಗಳಲ್ಲಿ ಬರೆಯಲ್ಪಟ್ಟ ಅಥವಾ ವ್ಯಕ್ತಪಡಿಸಿದ ಕಾರ್ಯವು ಬೌದ್ಧಿಕ ಆಸ್ತಿ ಆಗಿರುತ್ತದೆ ಅದು ಬೌದ್ಧಿಕ ಆಸ್ತಿ ಹಕ್ಕುಗಳಿಂದ ರಕ್ಷಿಸಲ್ಪಡುತ್ತದೆ ಹಾಗಾಗಿ ಬೌದ್ಧಿಕ ಆಸ್ತಿ ಅಥವಾ ಮನುಷ್ಯನು ಮಾಡುವ ಸೃಷ್ಟಿಗಳಿಂದ ಪ್ರಕಟವಾಗುವ ಆಸ್ತಿಯ ಹಕ್ಕುಗಳು ಮತ್ತು ಈ ಅಭಿವ್ಯಕ್ತಿಗಳನ್ನು ರಕ್ಷಿಸುವ ಹಕ್ಕುಗಳ ನಡುವೆ ಬಹು ಅಂತರದ ವ್ಯತ್ಯಾಸವಿದೆ ನಾವು ಈಗ ಬೌದ್ಧಿಕ ಆಸ್ತಿಯನ್ನು ಚೆನ್ನಾಗಿ ಅರ್ಥೈಸಿಕೊಳ್ಳಬೇಕಾದಲ್ಲಿ ಮೊದಲಿಗೆ ಈ ಪದಗಳು ಏನನ್ನು ಸೂಚಿಸುತ್ತವೆ ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕಾಗಿರುತ್ತದೆ ಈಗ ಬೌದ್ಧಿಕ ಆಸ್ತಿ ಮತ್ತು ಬೌದ್ಧಿಕ ಆಸ್ತಿ ಹಕ್ಕುಗಳು ಅಂದರೆ IP ಮತ್ತು IPR ಗಳನ್ನು ಅನೇಕ ಸ್ಥಳಗಳಲ್ಲಿ ಪರಸ್ಪರ ವಿನಿಮಯವಾಗಿ ಬಳಸುತ್ತಾರೆ ಮತ್ತು ಅದರಲ್ಲಿ ಯಾವುದೇ ತರಹದ ಲೋಪವಿಲ್ಲ ಏಕೆಂದರೆ ನಾವು ಬೌದ್ಧಿಕ ಆಸ್ತಿಯ ಬಗ್ಗೆ ಮಾತನಾಡುವಾಗ ಅನೇಕ ಬಾರಿ ಅದಕ್ಕೆ ಅನುಗುಣವಾದ ಹಕ್ಕುಗಳನ್ನು ಒಳಗೊಳ್ಳುವಂತೆ ಇಚ್ಚಿಸುತ್ತೇವೆ ಹಾಗಾದಲ್ಲಿ ಈ ಉಪನ್ಯಾಸದ ಉದ್ದೇಶಕ್ಕೋಸ್ಕರ ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ಒಳಗೊಂಡಿರುವ ಸ್ವತಂತ್ರ ಅಂಶಗಳ ವಿವರಣೆಯನ್ನು ನೀಡಲು ನಾವು ಪ್ರಯತ್ನಿಸುತ್ತೇವೆ ನಾವು ಈಗ ಇದರ ಸರಿಯಾದ ಆವಯವದಿಂದ ಆರಂಭಿಸೋಣ